ಈ ವಿಷಯದ 11ನೇ ಉಪನ್ಯಾಸಕ್ಕೆ ಸ್ವಾಗತ ಹಿಂದಿನ ಉಪನ್ಯಾಸದಲ್ಲಿ ನಾವು ಮೈಕ್ರೋ ತರಂಗ ಇಂಜಿನಿಯರ್ ಗಳು ಸಾಮಾನ್ಯವಾಗಿ ಬಳಸುತಿದ್ದ ಮೊದಲ ಸಾಧನ ಸ್ಮಿತ್ ಚಾರ್ಟ್ ಬಗ್ಗೆ ಹಾಗೂ ಪ್ರತಿರೋಧ ವನ್ನು ಹೇಗೆ ಅಳತೆ ಮಾಡುವುದು ಮತ್ತು ಇಂಪಿಡೆನ್ಸ್ ಮ್ಯಾಚಿಂಗ್ ನ ವಿವಿಧ ಪ್ರಾಬ್ಲಮ್ಸ್ ಗಳನ್ನು ಪರಿಹರಿಸಿದ್ದೇವೆ ಇಂಪಿಡೆನ್ಸ್ ಮ್ಯಾಚಿಂಗ್ ಜಾಲದ ವಿನ್ಯಾಸವನ್ನು ಕಂಡಿದ್ದೇವೆ ಈಗ ಈ ವಾರದಲ್ಲಿ ಈ 5ನೇ ಉಪನ್ಯಾಸದಲ್ಲಿ ನಾವು ಮೈಕ್ರೋ ತರಂಗ ಇಂಜಿನಿಯರ್ ಗಳು ಬಳಸುತ್ತಿದ್ದ ಎರಡನೇ ಸಾಧನವಾದ ಎಸ್ ಮಾನದಂಡ ಅಥವಾ ಚದುರುವಿಕೆ ಮಾನದಂಡದ ಬಗ್ಗೆ ನೋಡೊಣ ಈಗ ಆ ಚರ್ಚೆಯನ್ನು ಚುರುಕುಗೊಳಿಸಲು ಮೊದಲನೇ ಉಪನ್ಯಾಸವು ಮೈಕ್ರೋ ತರಂಗ ಆವರ್ತನದಲ್ಲಿನ ವಿದ್ಯುತ್ ಶಕ್ತಿ ಹಾಗೂ ವಿದ್ಯುತ್ ಪ್ರವಾಹದ ವಿಚಾರವನ್ನು ನೋಡೋಣ ಪ್ರಸಕ್ತ ಮೈಕ್ರೋ ತರಂಗ ಆವರ್ತನಕ್ಕಿಂತ ಕಡಿಮೆ ಆವರ್ತನದಲ್ಲಿ ಏನಾಗುತ್ತದೆ ಎಂದು ನೋಡೊಣ ಎಲೆಕ್ಟ್ರೋನಿಕ್ ಸರ್ಕ್ಯೂಟ್ ನಲ್ಲಿ ಬಳಸಲಾದ ಸರ್ಕ್ಯೂಟ್ ಆಯಾಮಗಳು ಅಥವಾ ಘಟಕಗಳ ಆಯಾಮಗಳು ಕಡಿಮೆ ಆವರ್ತನದಲ್ಲಿನ ತರಂಗಾಂತರಕ್ಕಿಂತ ಸಾಕಷ್ಟು ಕಡಿಮೆ ಇರುತ್ತದೆ ಯಾಕೆಂದರೆ ಕಡಿಮೆ ಆವರ್ತನದಲ್ಲಿನ ತರಂಗಾಂತರವು ಸಾಕಷ್ಟು ಹೆಚ್ಚಾಗಿರುತ್ತದೆ ಆದ್ದರಿಂದ ಸಾಮಾನ್ಯವಾಗಿ ಕಿಲೋಹರ್ಟ್ಜ್ ನಿಂದ ಮೆಗಾಹೆರ್ಟ್ಜ್ ಆವರ್ತನದಲ್ಲಿ ವಿವಿಧ ರೆಸಿಸ್ಟರ್ ಟ್ರಾನ್ಸಿಸ್ಟರ್ ಡಯೋಡ್ಸ್ ಮತ್ತು ವಿವಿಧ ವರ್ಧಕ ಇತ್ಯಾದಿಗಳಿಗೆ ಬಳಸಲಾದ ಸರ್ಕ್ಯೂಟ್ ಆಯಾಮವು ತೀರ ಕಡಿಮೆಯಾಗಿರುತ್ತದೆ ಹಾಗಾಗಿ ವಿದ್ಯುತ್ ಶಕ್ತಿ ಅಥವಾ ವಿದ್ಯುತ್ ಪ್ರವಾಹ ತರಂಗದ 2 ಬಿಂದುಗಳ ನಡುವಿನ ಫೇಜ್ ಡಿಫರೆನ್ಸ್ ಕೂಡ ಹೆಚ್ಚಿರುವುದಿಲ್ಲ ಆದ್ದರಿಂದ ಕಡಿಮೆ ಆವರ್ತನದಲ್ಲಿನ ವಿದ್ಯುತ್ ಶಕ್ತಿ ಮತ್ತು ವಿದ್ಯುತ್ ಪ್ರವಾಹವನ್ನು ನಾವು ಅನನ್ಯವಾಗಿ ವ್ಯಾಖ್ಯಾನಿಸಬಹುದು ಮತ್ತು ಅಲ್ಲಿ ಅಂತರ್ಗತವಾಗಿ ತರಂಗವಿದ್ದರೂ ಅದು ಇಲ್ಲ ಎಂದು ಊಹಿಸುತ್ತೇವೆ ಆದ್ದರಿಂದ ವಿದ್ಯುತ್ ಶಕ್ತಿ ಮತ್ತು ವಿದ್ಯುತ್ ಪ್ರವಾಹವು ವಿದ್ಯುತ್ ಶಕ್ತಿ ನಿಯಮ ಹಾಗೂ ವಿದ್ಯುತ್ ಪ್ರವಾಹ ನಿಯಮದ ರೂಪವನ್ನು ಪಾಲಿಸುತ್ತದೆ ಹಾಗಾಗಿ ಒಂದು ಘಟಕವನ್ನು ಎದುರಿಸದ ಹೊರತು ವಿದ್ಯುತ್ ಶಕ್ತಿ ಮತ್ತು ವಿದ್ಯುತ್ ಪ್ರವಾಹವು ಬದಲಾಗುವುದಿಲ್ಲ ಆದರೆ ತರಂಗದಲ್ಲಿ ಖಂಡಿತವಾಗಿಯೂ ನಾವು ಮುಂದುವರೆದಂತೆ ವಿದ್ಯುತ್ ಶಕ್ತಿ ಹಾಗೂ ವಿದ್ಯುತ್ ಪ್ರವಾಹವು ಬದಲಾಗುತ್ತದೆ ಆದ್ದರಿಂದ ಕಡಿಮೆ ಆವರ್ತನದಲ್ಲಿ 2 ಸರ್ಕ್ಯೂಟ್ ಬಿಂದುಗಳ ನಡುವಿನ ಫೇಜ್ ವಿಳಂಬವು ನಗಣ್ಯವಾಗಿರುತ್ತದೆ ಮತ್ತು ಕಡಿಮೆ ಆವರ್ತನದಲ್ಲಿ ಏಕಾಕ್ಷ ರೇಖೆಗಳನ್ನು ಪ್ರಸರಣ ಮಾರ್ಗವಾಗಿ ನಡೆಸಲು ಬಳಸಬಹುದು ಕಡಿಮೆ ಆವರ್ತನದಲ್ಲಿ ಆ 2 ಕಂಡಕ್ಟರ್ ಪ್ರಸರಣ ರೇಖೆಗಳಿಗೆ ಹರಡುವ ಕ್ಷೇತ್ರಗಳು ಅವು ಮುಖ್ಯವಾಗಿ ಅಡ್ಡ ವಿದ್ಯುತ್ಕಾಂತೀಯ ಪ್ರಕಾರ ಅಥವಾ ಅಡ್ಡ ವಿದ್ಯುತ್ಕಾಂತೀಯ ಪ್ರಕಾರವಲ್ಲದಿದ್ದರೂ ಸಹ ಅವು ಅರೆ ಟಿಈಎಮ್ ಎಂದು ಕರೆಯುತ್ತೇವೆ ಇದರರ್ಥ ಟಿಈಎಮ್ ನಂತಹ ಎಲ್ಲಾ ಪ್ರಾಯೋಗಿಕ ಉದ್ದೇಶಗಳಿಗಾಗಿ ಟಿಈಎಮ್ ನಂತೆಯೇ ಕಡಿಮೆ ಆವರ್ತನದಲ್ಲಿ ಮ್ಯಾಕ್ಸ್ವೆಲ್ಲ್ಸ್Maxwells ಸಮೀಕರಣದ ಪರಿಹಾರ ಅವು ಎಲೆಕ್ಟ್ರೋಡೈನಾಮಿಕ್ ಪ್ರಕಾರಣಗಳಿಗೂ ಸಹ ಅವು ಅರೆ ಸ್ಥಿರ ಅಂದರೆ ಸ್ಥಾಯೀವಿದ್ಯುತ್ತಿನ ಅಥವಾ ಮ್ಯಾಗ್ನೆಟೊ ಸ್ಥಿರ ರೀತಿಯ ಪರಿಹಾರವನ್ನು ನೀಡುತ್ತವೆ ಆದ್ದರಿಂದ ಕಡಿಮೆ ಆವರ್ತನದಲ್ಲಿ ಇಡೀ ವಿಷಯವು ಕ್ರಿಯಾತ್ಮಕವಾಗಿದ್ದರೂ ಕ್ಷೇತ್ರ ಆಧಾರಿತವಾದರೂ ತರಂಗ ಆಧಾರಿತವಾಗಿದೆ ಆದರೆ ಅವುಗಳ ಪರಿಹಾರವು ಎಲೆಕ್ಟ್ರೋ ಸ್ಟ್ಯಾಟಿಕ್ ಅಥವಾ ಮ್ಯಾಗ್ನೇಟೊ ಸ್ಟ್ಯಾಟಿಕ್ ಪ್ರಕರಣಗಳಂತೆ ಕಂಡುಬರುತ್ತದೆ ಆದ್ದರಿಂದ ಆ ವೋಲ್ಟೇಜ್ ಮತ್ತು ಪ್ರಸ್ತುತ ವ್ಯಾಖ್ಯಾನಗಳು ಸಾಕು ಆದರೆ ಹೆಚ್ಚಿನ ಆವರ್ತನದಲ್ಲಿ ಅದು ನಿದರ್ಶನ ಅಲ್ಲ ಅಲ್ಲಿ ನಾವು ಟ್ರಾನ್ಸ್ವರ್ಸ್ ಅಲ್ಲದ ವಿದ್ಯುತ್ಕಾಂತೀಯ ಪ್ರಕಾರದ ಪ್ರಸರಣವನ್ನು ಪರಿಗಣಿಸಬೇಕಾಗಿದೆ ಮ್ಯಾಕ್ಸ್ವೆಲ್ಲ್ಸ್ Maxwells ನಿಯಮಗಳು ವಿವಿಧ ವಿಧಾನಗಳಿಂದ ಅಲ್ಲಿ ಪರಿಹರಿಸಲ್ಪಡುತ್ತವೆ ಅದಕ್ಕಾಗಿಯೇ ಶಕ್ತಿ ವಿವಿಧ ವಿಧಾನಗಳಿಂದ ಸಾಗಿಸಲ್ಪಡುತ್ತದೆ ಮತ್ತು ನಾವು ಆ ಸಮಸ್ಯೆಗಳನ್ನು ಮ್ಯಾಕ್ಸ್ವೆಲ್ಲ್ಸ್ Maxwells ಸಮೀಕರಣಗಳು ಹಾಗೂ ಗಡಿ ಪರಿಸ್ಥಿತಿಗಳ ಸಹಾಯದಿಂದ ಪರಿಹರಿಸ ಬೇಕಾಗುತ್ತದೆ ಆದರೆ ವಾಸ್ತವದಲ್ಲಿ ಮ್ಯಾಕ್ಸ್ವೆಲ್ಲ್ಸ್ Maxwells ಸಮೀಕರಣ ಹಾಗು ಅದರ ಪರಿಹಾರವು ವಿದ್ಯುತ್ ಮತ್ತು ಕಾಂತೀಯ ಕ್ಷೇತ್ರದ ಬಗ್ಗೆ ಇಡೀ ವಿಶ್ವಾದಾದ್ಯಂತ ನೀವು ಹೇಳಬಹುದಾದ ಎಲ್ಲ ಮಾಹಿತಿಯನ್ನು ನೀಡುತ್ತವೆ ಮತ್ತು ನಾವು ತುಂಬಾ ನಿಖರವಾಗಿರುತ್ತೇವೆ ಆದರೆ ಯಾವಾಗಲೂ ಹೆಚ್ಚಿನ ಆವರ್ತನ ವಿನ್ಯಾಸದ ಮೈಕ್ರೋ ತರಂಗ ಸರ್ಕ್ಯೂಟ್ ವಿನ್ಯಾಸವೂ ನಮಗೆ ಅಗತ್ಯವಿಲ್ಲ ಆದ್ದರಿಂದ ನಮ್ಮ ಪ್ರಾಯೋಗಿಕ ಅಗತ್ಯವನ್ನು ನಾವು ನೋಡಿದರೆ ಅನೇಕ ಮಾಹಿತಿಯು ಯಾವಾಗಲೂ ಟರ್ಮಿನಲ್ ಆಧಾರಿತವಾಗಿದ್ದು ನಿಮಗೆ ಸಂಕೀರ್ಣ ವಿನ್ಯಾಸದ ಸಮಸ್ಯೆ ತಿಳಿದಿದೆ ಸಾಮಾನ್ಯವಾಗಿ ಇಡೀ ಸಮಸ್ಯೆಯನ್ನು ಹಲವಾರು ಭಾಗಗಳಾಗಿ ಪರಿಗಣಿಸುವ ಮೂಲಕ ಅಥವಾ ಒಡೆಯುವ ಮೂಲಕ ನಾವು ಪರಿಹರಿಸುತ್ತೇವೆ ಮತ್ತು ಅದಕ್ಕಾಗಿಯೇ ನಾವು ರೇಖಾಚಿತ್ರಗಳನ್ನು ನಿರ್ಬಂಧಿಸಲು ಪ್ರಯತ್ನಿಸುತ್ತೇವೆ ಹಾಗೂ ಅಲ್ಲಿ ಒಂದು ಉಪ ಬ್ಲಾಕ್ ಅದರ ಗುಣಲಕ್ಷಣವಾಗಿದೆ ಮೊದಲು ನಾವು ಆ ಬ್ಲಾಕ್ ನ್ನು ಮಾಡುತ್ತೇವೆ ನಂತರ ನಾವು ಆ ಬ್ಲಾಕ್ನ್ನು ವಿನ್ಯಾಸಗೊಳಿಸುತ್ತೇವೆ ನಂತರ ನಾವು ಅದನ್ನು ಸಂಪರ್ಕಿಸುತ್ತೇವೆ ಮತ್ತು ಆದ್ದರಿಂದ ಪ್ರಾಯೋಗಿಕ ಸಂದರ್ಭಗಳಲ್ಲಿ ನಾವು ಸಾಮಾನ್ಯವಾಗಿ ಟರ್ಮಿನಲ್ ಗಳ ಗುಂಪಿನಲ್ಲಿ ಅಲ್ಲಿನ ಉಪ ಬ್ಲಾಕ್ ಗಳ ಪೋರ್ಟ್ ಯಾವುದು ಎಂದು ತಿಳಿಯಲು ಬಯಸುತ್ತೇವೆ ವಿದ್ಯುತ್ ಶಕ್ತಿ ಎಂದರೇನು ಅಥವಾ ವಿದ್ಯುತ್ ಪ್ರವಾಹವು 1 ಪೋರ್ಟ್ ಗೆ ಹೋಗುತ್ತಿದೆಯೇ ಅಥವಾ ಬ್ಲಾಕ್ ನ 1 ಪೋರ್ಟ್ ನಿಂದ ಹೊರಬರುತ್ತಿದೆ ಆ ಬ್ಲಾಕ್ ಮೂಲಕ ಶಕ್ತಿ ಪ್ರವಾಹ ಏನು ಆ ಪೋರ್ಟ್ ಟರ್ಮಿನಲ್ಗಳಾದ್ಯಂತ ಇರುವ ಪ್ರತಿರೋಧ ಏನು ತದನಂತರ ನಾವು ಅಂತಹ ಹಲವಾರು ಬ್ಲಾಕ್ ಗಳನ್ನು ಸಂಪರ್ಕಿಸಲು ಆ ಟರ್ಮಿನಲ್ ಗಳನ್ನು ಪರಸ್ಪರ ಸಂಪರ್ಕಿಸುತ್ತೇವೆ ಅಗತ್ಯವಿದ್ದರೆ ನಾವು ಅವುಗಳ ಪ್ರತಿರೋಧದ ಮಟ್ಟ ಇತ್ಯಾದಿಗಳನ್ನು ಮಾರ್ಪಡಿಸುತ್ತೇವೆ ಮತ್ತು ನಿಖರವಾದ ವಿದ್ಯುತ್ ಕ್ಷೇತ್ರ ಹಾಗೂ ಕಾಂತೀಯ ಕ್ಷೇತ್ರದ ವಿವರಣೆಯನ್ನು ಮತ್ತು ಬ್ಲಾಕ್ ಒಳಗಿನ ಈ ಎಲ್ಲಾ ಬಿಂದುಗಳು ಯಾವಾಗಲೂ ಅಗತ್ಯವಿಲ್ಲ ಆದ್ದರಿಂದ ಎಂಜಿನಿಯರ್ ಗಳು ಮೈಕ್ರೋ ತರಂಗ ಆವರ್ತನದಲ್ಲಿ ಕೆಲವು ವಿದ್ಯುತ್ ಶಕ್ತಿ ಮತ್ತು ವಿದ್ಯುತ್ ಪ್ರವಾಹ ಪರಿಕಲ್ಪನೆಯನ್ನು ವ್ಯಾಖ್ಯಾನಿಸಬಹುದೇ ಎಂದು ಕಂಡುಹಿಡಿಯಲು ಪ್ರಯತ್ನಿಸುತ್ತಾರೆ ಆದರೆ ಹೆಚ್ಚಿನ ಆವರ್ತನ ವಿಷಯದ 1 ಸಮಸ್ಯೆ ಎಂದರೆ ಇಲ್ಲಿ ಸಾಗಿಸುವ ಕಾರ್ಯವಿಧಾನ ಅಥವಾ ಸಾಮಾನ್ಯವಾಗಿ ತರಂಗ ಮಾರ್ಗಗಳ ರೂಪದಲ್ಲಿರುವ ಮಾಧ್ಯಮದ ಮೂಲಕ ವರ್ಗಾವಣೆಯಾಗುವ ಶಕ್ತಿ ಇದು 2 ಕಂಡಕ್ಟರ್ ಗಳಲ್ಲದ ಒಂದೇ ಕಂಡಕ್ಟರ್ ಆಗಿದ್ದು ಏಕೆಂದರೆ 2 ಕಂಡಕ್ಟರ್ಗಳು ಹೆಚ್ಚಿನ ಮೈಕ್ರೋ ತರಂಗ ಆವರ್ತನಗಳಲ್ಲಿ ನಷ್ಟವಾಗುತ್ತವೆ ಆದ್ದರಿಂದ 1 ಕಂಡಕ್ಟರ್ ಅಡ್ಡ ವಿದ್ಯುತ್ಕಾಂತೀಯ ಅಥವಾ ಅರೆ ಟಿಈಎಮ್ ಪ್ರಕಾರದ ತರಂಗಗಳನ್ನು ಬೆಂಬಲಿಸುವುದಿಲ್ಲ ಆದ್ದರಿಂದ ಇಲ್ಲಿ ಕ್ಷೇತ್ರವು ಮುಖ್ಯವಾಗಿ ನೋನ್ ಟಿಈಎಮ್ ಟ್ರಾನ್ಸ್ವೆರ್ಸ್ ಎಲೆಕ್ಟ್ರಿಕ್ ಮತ್ತು ಟ್ರಾನ್ಸ್ವೆರ್ಸ್ ಮ್ಯಾಗ್ನೆಟಿಕ್ ಮೋಡ್ಗಳ ವಿವಿಧ ಸಂಯೋಜನೆಗಳ ರೂಪದಲ್ಲಿ ಇರುತ್ತದೆ 2 ಏಕ ಕಂಡಕ್ಟರ್ ನಂತಹ ತರಂಗ ಮಾರ್ಗದಲ್ಲಿ ವಿದ್ಯುತ್ ಶಕ್ತಿ ಅಥವಾ ವಿದ್ಯುತ್ ಪ್ರವಾಹವನ್ನು ವ್ಯಾಖ್ಯಾನಿಸಲು 2 ಟರ್ಮಿನಲ್ಗಳನ್ನು ಪಡೆಯುವುದು ತುಂಬಾ ಕಷ್ಟ ವಿದ್ಯುತ್ ಶಕ್ತಿಗಾಗಿ ನಿಮಗೆ 2 ಟರ್ಮಿನಲ್ಗಳು ಬೇಕಾಗುತ್ತವೆ ಆದ್ದರಿಂದ ನಾವು ಪೋಟೆನ್ಶಿಯಲ್ ಡಿಫರೆನ್ಸನ್ನು ಅಳೆಯುತ್ತೇವೆ ಹಾಗಾಗಿ ಅದಕ್ಕಾಗಿ ನಮಗೆ 2 ಟರ್ಮಿನಲ್ಗಳ ಅಗತ್ಯವಿರುತ್ತದೆ ಅದೇ ರೀತಿ ವಿದ್ಯುತ್ ಪ್ರವಾಹವು 1 ಟರ್ಮಿನಲ್ ಗೆ ಪ್ರವೇಶಿಸಿದರೆ ಅದು ಮತ್ತೊಂದು ಟರ್ಮಿನಲ್ಗೆ ಮರಳುತ್ತದೆ ಆದ್ದರಿಂದ ಇದನ್ನು ವ್ಯಾಖ್ಯಾನಿಸಲು 2 ಕಂಡಕ್ಟರ್ ಗಳು ಅಥವಾ 2 ಟರ್ಮಿನಲ್ಗಳು ಸಹ ಬೇಕಾಗುತ್ತವೆ ಮತ್ತು ಸ್ಪಷ್ಟವಾಗಿ ನೆಟ್ವರ್ಕ್ನ ಗುಣಲಕ್ಷಣಗಳು ಪ್ರತಿರೋಧವಾಗಿದೆ ಆದ್ದರಿಂದ ವಿದ್ಯುತ್ ಶಕ್ತಿ ಮತ್ತು ವಿದ್ಯುತ್ ಪ್ರವಾಹವು ಅನನ್ಯವಲ್ಲದ ಕಾರಣ ಇಲ್ಲಿ ವಿವಿಧ ಹಂತಗಳಲ್ಲಿ ತರಂಗ ಪ್ರಸರಣದಿಂದಾಗಿ ಏನಾಗುತ್ತದೆ ನಮ್ಮಲ್ಲಿ ವಿವಿಧ ವಿದ್ಯುತ್ ಶಕ್ತಿ ಮತ್ತು ವಿದ್ಯುತ್ ಪ್ರವಾಹಗಳಿವೆ ಆದ್ದರಿಂದ ಹೆಚ್ಚಿನ ಆವರ್ತನದಲ್ಲಿ ಪ್ರತಿರೋಧವೂ ವಿಶಿಷ್ಟವಲ್ಲ ಈಗ ಪ್ರಯತ್ನವೇನೆಂದರೆ ಒಂದೇ ತರಂಗ ಮಾರ್ಗದ ಪ್ರಕರಣಗಳಲ್ಲಿ ಒಂದೇ ಕಂಡಕ್ಟರ್ ಪ್ರಕರಣಗಳಲ್ಲಿ ನಾವು ಈ ಕಷ್ಟವನ್ನು ಪ್ರಚೋದಿಸಬಹುದೇ ಸಮಾನ ತರಂಗದಲ್ಲಿ ನಾವು ಅನನ್ಯ ವಿದ್ಯುತ್ ಶಕ್ತಿ ಮತ್ತು ವಿದ್ಯುತ್ ಪ್ರವಾಹವನ್ನು ವ್ಯಾಖ್ಯಾನಿಸಬಹುದೇ ಏಕೆಂದರೆ ನಮಗೆ ಸಾದ್ಯವಾದರೆ ಕ್ಷೇತ್ರ ಸಿದ್ದಾಂತದ ಬದಲು ತರಂಗ ಸಿದ್ದಾಂತದ ವಿತರಿಸಿದ ಸಿದ್ದಾಂತದ ಸಹಾಯವನ್ನು ತೆಗೆದುಕೊಳ್ಳಬಹುದು ಆದ್ದರಿಂದ ನಾವು ಪ್ರಸರಣ ರೇಖೆಯ ಸಿದ್ದಾಂತದ ರೂಪದಲ್ಲಿ ಸರ್ಕ್ಯೂಟ್ ಸಿದ್ದಾಂತದ ಸಹಾಯವನ್ನು ತೆಗೆದುಕೊಳ್ಳಬಹುದು ಮತ್ತು ಆದ್ದರಿಂದ ವೆಕ್ಟರ್ ಪರಿಹಾರವಾದ ನಮ್ಮ ನಿಖರವಾದ ಕ್ಷೇತ್ರ ಪರಿಹಾರಗಳು ಮೂರು ಆಯಾಮದ ಪರಿಹಾರಗಳು ಹೆಚ್ಚು ಸುಲಭವಾಗುತ್ತದೆ ಆದ್ದರಿಂದ ಈ ಟರ್ಮಿನಲ್ ಪ್ರಮಾಣಗಳನ್ನು ಅನನ್ಯವಾಗಿಸಬಹುದೇ ಎಂಬುದು ಪ್ರಶ್ನೆ ಈಗ ನಿಸ್ಸಂಶಯವಾಗಿ ನಾನು ಇಲ್ಲಿ ಹೇಳಿದಂತೆ ಈ ಹೆಚ್ಚಿನ ಆವರ್ತನದಲ್ಲಿ ಹಂತದ ವಿಳಂಬವನ್ನು ತಪ್ಪಿಸಲಾಗುವುದಿಲ್ಲ ನಾವು ಆವರ್ತನದ ಹೆಚ್ಚಿನ ತುದಿಯಲ್ಲಿರುವುದರಿಂದ ಗಿಗಾಹರ್ಟ್ಜ್ ರೀತಿಯ ಆವರ್ತನ ಅಥವಾ ಹಲವಾರು ಮೆಗಾಹರ್ಟ್ಜ್ ಆವರ್ತನ ಹಲವಾರು ನೂರಾರು ಮೆಗಾಹರ್ಟ್ಜ್ ಆವರ್ತನ ಆದ್ದರಿಂದ ಒಂದು ಸಣ್ಣ ಉದ್ದವು ಸಾಕಷ್ಟು ಹಂತವನ್ನು ಸೇರಿಸುತ್ತದೆ ಆದ್ದರಿಂದ ನಾವು ಹಂತದ ವಿಳಂಬವನ್ನು ತಪ್ಪಿಸಲು ಸಾಧ್ಯವಿಲ್ಲ ಮತ್ತು ಅದಕ್ಕಾಗಿಯೇ ಇಲ್ಲಿ ವಿದ್ಯುತ್ ಶಕ್ತಿಯು ವಿದ್ಯುತ್ ಶಕ್ತಿ ತರಂಗದ ರೂಪದಲ್ಲಿರುತ್ತದೆ ಅದು ಒಂದು ಘಟಕದಾದ್ಯಂತ ಎಷ್ಟು ಹೋಗುತ್ತಿದೆ ಎಂಬುದನ್ನು ನಾವು ಕಂಡು ಹಿಡಿಯಬೇಕಾಗಿದೆ ಆದ್ದರಿಂದ ವಿದ್ಯುತ್ ಶಕ್ತಿಯು ವಿದ್ಯುತ್ ಶಕ್ತಿ ತರಂಗಗಳ ರೂಪದಲ್ಲಿ ಇಲ್ಲಿ ಅಸ್ತಿತ್ವದಲ್ಲಿರುತ್ತದೆ ವಿದ್ಯುತ್ ಪ್ರವಾಹ ತರಂಗಗಳ ರೂಪದಲ್ಲಿ ವಿದ್ಯುತ್ ಪ್ರವಾಹವು ಇಲ್ಲಿ ಅಸ್ತಿತ್ವದಲ್ಲಿರುತ್ತದೆ ಇಂಪಿಡೆನ್ಸ್ ಮ್ಯಾಚಿಂಗ್ ಸಂದರ್ಭದಲ್ಲಿ ನಾವು ನೋಡಿದಂತೆ ಶಕ್ತಿಯೂ ಕೂಡ ಶಕ್ತಿ ತರಂಗಗಳ ಪ್ರಕಾರದಲ್ಲಿರುತ್ತದೆ ಮತ್ತು ಪೋರ್ಟ್ ನಲ್ಲಿ ಅಂದರೆ ನಾವು ಪೋರ್ಟ್ನ್ನು ನಿಖರವಾಗಿ ವ್ಯಾಖ್ಯಾನಿಸಬಹುದಾದರೆ ಟರ್ಮಿನಲ್ ಸಮತಲದಲ್ಲಿ ನಾವು ಟರ್ಮಿನಲ್ ಸಮತಲವನ್ನು ಸರಿಪಡಿಸಿದರೆ ಪೋರ್ಟ್ ವಿದ್ಯುತ್ ಶಕ್ತಿ ಮತ್ತು ಪೋರ್ಟ್ ವಿದ್ಯುತ್ ಪ್ರವಾಹವನ್ನು ವ್ಯಾಖ್ಯಾನಿಸಲು ನಾವು ಪ್ರಯತ್ನಿಸಬಹುದು ಎಂದು ತೋರುತ್ತದೆ ಮತ್ತು ನಿಸ್ಸಂಶಯವಾಗಿ ನಾವು ಅದನ್ನು ಮಾಡಲು ಸಾಧ್ಯವಾದರೆ ನಾವು ಪೋರ್ಟ್ ಪ್ರತಿರೋಧವನ್ನು ಪಡೆಯಬಹುದು ಆದರೆ ಇದು ವಿವಿಧ ರೀತಿಯಲ್ಲಿ ಮಾಡಬಹುದಾದ ಪರಿಹಾರಗಳ ಅನನ್ಯತೆಯಿಂದಾಗಿರಬಹುದು ಆದ್ದರಿಂದ ನಾವು ವಿದ್ಯುತ್ ಶಕ್ತಿ ಹಾಗೂ ವಿದ್ಯುತ್ ಪ್ರವಾಹವನ್ನು ವ್ಯಾಖ್ಯಾನಿಸುವ ಅತ್ಯುತ್ತಮ ಮಾರ್ಗ ಯಾವುದು ನಾವು ಅದನ್ನು ಮಾಡಲು ಸಾಧ್ಯಾವಾದರೆ ನಾವು ಇಂಪಿಡೆನ್ಸ್ ಮ್ಯಾಚಿಂಗ್ ಮತ್ತು ಇತರ ವಿನ್ಯಾಸದ ಕೆಲಸಗಳನ್ನು ಮಾಡಬಹುದು ಆದ್ದರಿಂದ ಮೊದಲು ನಾವು 2 ಕಂಡಕ್ಟರ್ ಟ್ರಾನ್ಸ್ಮಿಷನ್ ರೇಖೆಯನ್ನು ನೋಡೋಣ ಅದು ಏಕಾಕ್ಷ ರೇಖೆ ಅದನ್ನು ಗಿಗಾಹರ್ಟ್ಜ್ ವರೆಗೆ ವಿಸ್ತರಿಸಿದಾಗ ಇತ್ತೀಚಿನ ದಿನಗಳಲ್ಲಿ ಅದು 10 20 ಗಿಗಾಹರ್ಟ್ಜ್ಗೆ ಹೋಯಿತು ಅದು ದೊಡ್ಡದಾಗಿದೆ ಅದನ್ನು ಮಾರ್ಪಡಿಸಲಾಗಿದೆ ಉತ್ತಮವಾಗಿ ವಿನ್ಯಾಸಗೊಳಿಸಲಾದ ಏಕಾಕ್ಷ ರೇಖೆಯು 20 ಗಿಗಾಹರ್ಟ್ಜ್ ವರೆಗೆ ಕೆಲಸ ಮಾಡುತ್ತದೆ ಮತ್ತು ಇದು ಈ ಚಿತ್ರದಲ್ಲಿ ನೀವು ನೋಡುತ್ತಿರುವಿರಿ ನಮ್ಮಲ್ಲಿ 2 ಕಂಡಕ್ಟರ್ಗಳು ಇದ್ದಾಗ 1 ಧನಾತ್ಮಕವಾಗಿ ಚಾರ್ಜ್ ಆಗಿದ್ದರೆ ಇನ್ನೊಂದನ್ನು ಋಣಾತ್ಮಕವಾಗಿ ಚಾರ್ಜ್ ಮಾಡಲಾಗುತ್ತದೆ ಮತ್ತು ಸ್ಪಷ್ಟವಾಗಿ ಅವುಗಳ ನಡುವೆ ವಿದ್ಯುತ್ ಕ್ಷೇತ್ರಗಳು ಹಾಗೂ ಕಾಂತೀಯ ಕ್ಷೇತ್ರಗಳು ಇರುತ್ತವೆ ಈಗ ಅರೆ ಸ್ಥಾಯೀ ಅಡ್ಡ ಕ್ಷೇತ್ರ ನಾವು 2 ಕಂಡಕ್ಟರ್ಗಳಲ್ಲಿ ಅರೆ ಸ್ಥಾಯಿ ಪ್ರಕಾರದ ಕ್ಷೇತ್ರಗಳಲ್ಲಿ ಅರೆ ಸ್ಥಾಯೀ ಕ್ಷೇತ್ರವನ್ನು ಹೊಂದಿದ್ದರೆ ಇತರ ಟಿಈಎಮ್ ಅಲ್ಲದ ಅಲೆಗಳು ಸಹ ಅವುಗಳಿಗೆ ಪ್ರಸಾರ ಮಾಡುತ್ತವೆ ಆದರೆ ನಾವು ಅರೆ ಸ್ಥಾಯಿ ಮತ್ತು ಅವಿಭಾಜ್ಯ ರೇಖೆಯ ವಿದ್ಯುತ್ ಶಕ್ತಿಯನ್ನು ಅಂದಾಜು ಮಾಡಿದರೆ ನಮಗೆ ವಿದ್ಯುತ್ ಕ್ಷೇತ್ರದ ಅವಿಭಾಜ್ಯ ರೇಖೆಯು ತಿಳಿದಿದೆ ಮತ್ತು ಸಾಮಾನ್ಯವಾಗಿ ಅನನ್ಯವಾದ ವಿದ್ಯುತ್ ಶಕ್ತಿಯ ವ್ಯಾಖ್ಯಾನವು ಋಣಾತ್ಮಕದಿಂದ ಧನಾತ್ಮಕವಾಗಿರುತ್ತದೆ ನಾವು ವಿದ್ಯುತ್ ಕ್ಷೇತ್ರದ ಅವಿಭಾಜ್ಯ ರೇಖೆ ಅಂದರೆ ವೀದ್ಯುತ್ ಶಕ್ತಿಯನ್ನು ತೆಗೆದುಕೊಂಡಾಗನೀವು ವಿದ್ಯುತ್ ವಾಹಕದ ಧನಾತ್ಮಕದಿಂದ ಋಣಾತ್ಮಕವೆಂದು ಹೇಳುತ್ತಿದ್ದೀರಿ ಈಗ ಈ 2 ವಿದ್ಯುತ್ ವಾಹಕದ ಸಂದರ್ಭದಲ್ಲಿ ವಿದ್ಯುತ್ ಶಕ್ತಿಯ ವ್ಯಾಖ್ಯಾನವು ಅನನ್ಯವಾಗಿರುತ್ತದೆ ಅದೇ ರೀತಿ ಆಯಸ್ಕಾಂತೀಯ ಕ್ಷೇತ್ರದ ಮುಚ್ಚಿದ ರೇಖೆಯು ನಮಗೆ ಪ್ರವಾಹವನ್ನು ನೀಡುತ್ತದೆ ಎಂದು ನಮಗೆ ತಿಳಿದಿದೆ ಆದ್ದರಿಂದ ಇಲ್ಲಿ ಧನಾತ್ಮಕ ಕಂಡಕ್ಟರ್ನ ಮೇಲೆ ಹರಿಯುವ ಟರ್ಮಿನಲ್ ವಿದ್ಯುತ್ ಪ್ರವಾಹ ಧನಾತ್ಮಕ ಕಂಡಕ್ಟರ್ನ್ನು ಸುತ್ತುವರೆದಿರುವ ಯಾವುದೇ ಬಾಹ್ಯರೇಖೆ ಮುಚ್ಚಿದ ಹಾದಿಗೆ ಆ ವಿದ್ಯುತ್ ಪ್ರವಾಹವನ್ನು ವ್ಯಾಖ್ಯಾನಿಸಬಹುದಾದರೆ ನಾವು ವಿದ್ಯುತ್ ಶಕ್ತಿ ಮತ್ತು ವಿದ್ಯುತ್ ಪ್ರವಾಹದ ಅನುಪಾತವನ್ನು ವ್ಯಾಖ್ಯಾನಿಸಬಹುದು ಹಾಗೆಯೇ ಪ್ರತಿರೋಧವನ್ನು ವ್ಯಾಖ್ಯಾನಿಸಲಾಗಿದೆ ಮತ್ತು ಇದು ಮೂಲತಃ ಪ್ರಸರಣ ರೇಖೆಯ ಸಿದ್ದಾಂತದ ಕ್ಷೇತ್ರವಾಗಿದೆ ಹಾಗಾಗಿ ಆಯತಾಕಾರದ ತರಂಗ ಮಾರ್ಗವನ್ನು ನೋಡೋಣ ಆಯತಾಕಾರದ ತರಂಗ ಮಾರ್ಗವು ಟಿಈ 10 ರಂತೆ ಪ್ರಬಲ ಕ್ಷೇತ್ರವಿತರಣೆಯಾಗಿದೆ ಇದು ಟಿಈಎಮ್ ಅಲ್ಲದ ಮೋಡ್ ಮತ್ತು ವಿದ್ಯುತ್ ಕ್ಷೇತ್ರವಾಗಿದೆ ಅಡ್ಡಲಾಗಿರುವ ವಿದ್ಯುತ್ ಕ್ಷೇತ್ರವು ಕೇವಲ 1 ಅಡ್ಡ ವಿದ್ಯುತ್ ಕ್ಷೇತ್ರವನ್ನು ಹೊಂದಿದೆ ಇದು ತರಂಗ ಮಾರ್ಗದ ಕಿರಿದಾದ ಆಯಾಮದ ಉದ್ದಕ್ಕೂ ಇರುತ್ತದೆ ಇದನ್ನು ಸಾಮಾನ್ಯವಾಗಿ ನಾವು ವೈ ದಿಕ್ಕು ಎಂದು ಕರೆಯುತ್ತೇವೆ ಎಕ್ಸ್ ದಿಕ್ಕಿನಲ್ಲಿ ಎಕ್ಸ್ಪ್ರೇಷನ್ ವು ಬದಲಾವಣೆಯನ್ನು ತೋರುತ್ತದೆ ಈ ಬದಲಾವಣೆಯನ್ನು ಚಿತ್ರದಲ್ಲಿ ತೋರಿಸಲಾಗಿದೆ ತರಂಗವು ಧನಾತ್ಮಕ ಜೆಡ್ ದಿಕ್ಕಿನಲ್ಲಿ ಹರಡುತ್ತಿದೆ ಈಗ ಅದರಿಂದ ಆ ವಿದ್ಯುತ್ ಶಕ್ತಿಯು ಇದರ ರೇಖೆಯ ಅವಿಭಾಜ್ಯಕ್ಕೆ ಸಮನಾಗಿರುತ್ತಿದ್ದರೆ ಇಲ್ಲಿ ತೋರಿಸಿರುವ ಎಕ್ಸ್ಪ್ರೇಷನ್ಗೆ ನಾವು ಖಂಡಿತವಾಗಿಯೂ ಬರುತ್ತೇವೆ ಈ ವಿ ವಿದ್ಯುತ್ ಶಕ್ತಿ ಹಾಗೆಯೇ ಎಕ್ಸ್ ಮತ್ತು ವೈ ಮೌಲ್ಯಗಳು ನಾವು ಸಂಯೋಜಿಸಲು ಯಾವ ಮಾರ್ಗವನ್ನು ತೆಗೆದುಕೊಳ್ಳುತ್ತಿದ್ದೇವೆ ಎಂಬುವುದರ ಮೇಲೆ ಅವಲಂಬಿತವಾಗಿರುತ್ತವೆ ಆದ್ದರಿಂದ ನಾವು ಹೇಳುತ್ತಿರುವುದು ನಾವು xa 2 ನ ಮಧ್ಯದ ಹಾದಿಯನ್ನು ತೆಗೆದುಕೊಳ್ಳುತ್ತೇವೆ ಎಂದು ಭಾವಿಸೋಣ ಮಧ್ಯದಲ್ಲಿ ನಾವು ವೈ ಯ ಏಕೀಕರಣವನ್ನು y0 ಇಂದ ಮೇಲಿನ ಗೋಡೆಗೆ ತೆಗೆದುಕೊಂಡರೆ yb ನಾವು ಆ ಸಾಲಿನ ಅವಿಭಾಜ್ಯ ಮೌಲ್ಯವನ್ನು ಪಡೆಯುತ್ತೇವೆ ಮತ್ತು ಅದು ಸ್ಪಷ್ಟವಾಗಿ x0 ತೆಗೆದುಕೊಂಡರೆ ಪಡೆಯುವ ಮೌಲ್ಯಕ್ಕೆ ಸಮಾನಾಗಿರುವುದಿಲ್ಲ ಅಂದರೆ ಕಿರಿದಾದ ಗೋಡೆಯ ಮೇಲೆ ಆದ್ದರಿಂದ ನಿಮಗೆ ವೋಲ್ಟೇಜ್ ಕರೆಂಟ್ ಪ್ರತಿರೋಧ ಬೇಕು ಇವುಗಳನ್ನು ಒಂದೇ ಪ್ರಸರಣ ರೇಖೆಯ ಸಂದರ್ಭದಲ್ಲಿ ವ್ಯಾಖ್ಯಾನಿಸಲಾಗುವುದಿಲ್ಲ ಆದ್ದರಿಂದ ಆದ್ರೆಷ್ಟಾವಶಾತ್ ಮೈಕ್ರೋ ತರಂಗ ಸಂಶೋಧಕರು ಈ ಸಮಸ್ಯೆಯನ್ನು ನಿಭಾಯಿಸಲು ಅಲೆಗಳೊಂದಿಗೆ ಬಂದಿದ್ದಾರೆ ಆದರೆ ನಿಸ್ಸಂಶಯವಾಗಿ ಟಿಈಎಮ್ ಅಲ್ಲದ ನಿರ್ದಿಷ್ಟ ಮೋಡ್ಗೆ ಅಂದರೆ ಟಿಈ 10 ಮೋಡ್ಗೆ ನೀವು ಇನ್ನೂ ವಿದ್ಯುತ್ ಶಕ್ತಿ ಮತ್ತು ವಿದ್ಯುತ್ ಪ್ರವಾಹವನ್ನು ವ್ಯಾಖ್ಯಾನಿಸಬಹುದು ಎಂದು ಅವರು ಹೇಳುತ್ತಾರೆ ಟಿಈ 20 ಮೋಡ್ಗೆ ವಿದ್ಯುತ್ ಶಕ್ತಿ ವಿದ್ಯುತ್ ಪ್ರವಾಹದ ವ್ಯಾಖ್ಯಾನವಿದೆ ಟಿಈಎಮ್10 ಮೋಡ್ಗೆ ಮತ್ತೊಂದು ವೋಲ್ಟೇಜ್ ಕರೆಂಟ್ ಕರೆಂಟ್ ವೋಲ್ಟೇಜ್ ಹಾಗೂ ಕರೆಂಟ್ ಇತ್ಯಾದಿ ವ್ಯಾಖ್ಯಾನಗಳಿವೆ ಈಗ ಇಲ್ಲಿ 3 4 ಮಾರ್ಗಸೂಚಿಗಳಿವೆ ಮೊದಲನೆಯದು ನಿಮಗೆ ಪ್ರತಿ ಮೋಡ್ ತಿಳಿದಿದೆ ಅಡ್ಡ ಕ್ಷೇತ್ರ ಯಾವುದೆಂದು ನಿಮಗೆ ತಿಳಿದಿದೆ ಹಾಗಾಗಿ ವಿದ್ಯುತ್ ಶಕ್ತಿಯನ್ನು ಅಡ್ಡಲಾಗಿರುವ ವಿದ್ಯುತ್ ಕ್ಷೇತ್ರಕ್ಕೆ ಪ್ರಮಾಣಾನುಗುಣವಾಗಿ ವ್ಯಾಖ್ಯಾನಿಸಬೇಕು ಇದು ಮೊದಲನೆಯದು ಮತ್ತು ಎರಡನೆಯದು ವಿದ್ಯುತ್ ಪ್ರವಾಹವನ್ನು ಅಡ್ಡಲಾಗಿರುವ ಕಾಂತೀಯ ಕ್ಷೇತ್ರಕ್ಕೆ ಪ್ರಮಾಣಾನುಗುಣವಾಗಿ ಮಾಡಬೇಕು ಈಗ ನಿಸ್ಸಂಶಯವಾಗಿ ಈ ಪ್ರಮಾಣಾನುಗುಣತೆಯ ಸ್ಥಿರತೆಯು ಅನೇಕ ವಿಷಯ ಗಳಾಗಿರಬಹುದು ಆದ್ದರಿಂದ ಇದನ್ನು ಅನನ್ಯವಾಗಿ ಹೇಳಲಾಗಿಲ್ಲ ಆದರೆ ಇಡೀ ವಿಷಯವನ್ನು ಬಹಳ ಅನನ್ಯವಾಗಿಸಲು ಈ 2 ವಿಷಯಗಳ ಮೇಲೆ ಇನ್ನೂ 2 ಷರತ್ತುಗಳನ್ನುವಿಧಿಸಲಾಗಿದೆ ಒಂದು ವಿಷಯವೆಂದರೆ ತತ್ಕ್ಷಣದ ವಿದ್ಯುತ್ ಹರಿವು ವಿದ್ಯುತ್ ಶಕ್ತಿ ಮತ್ತು ವಿದ್ಯುತ್ ಪ್ರವಾಹದ ಉತ್ಪನ್ನಕ್ಕೆ ಸಮನಾಗಿರಬೇಕು ಮತ್ತು ವಿದ್ಯುತ್ ಶಕ್ತಿ ಮತ್ತು ವಿದ್ಯುತ್ ಪ್ರವಾಹದ ಅನುಪಾತವನ್ನು ಪ್ರತಿರೋಧ ಎಂದು ವ್ಯಾಖ್ಯಾನಿಸಬೇಕು ಮತ್ತು ಪ್ರತಿರೋಧದ 2 ಆಯ್ಕೆಗಳಿವೆ ಆದ್ದರಿಂದ ವ್ಯಾಖ್ಯಾನಿಸಲಾದ ತರಂಗ ಪ್ರತಿರೋಧಕ್ಕೆ ಸಮನಾಗಿ ಮಾಡಬಹುದು ಏಕೆಂದರೆ ಪ್ರತಿ ಮೋಡ್ ಮೊಡಲ್ ಪ್ರತಿರೋಧವನ್ನು ಹೊಂದಿರುತ್ತದೆ ಇದು ಟ್ರಾನ್ಸ್ವೆರ್ಸ್ ವಿದ್ಯುತ್ ಕ್ಷೇತ್ರದ ಟ್ರಾನ್ಸ್ವೆರ್ಸ್ ಕಾಂತೀಯ ಕ್ಷೇತ್ರಕ್ಕೆ ಅನುಪಾತವಾಗಿರುತ್ತದೆ ಇದರಿಂದಾಗಿ ಶಕ್ತಿಯು ಜೆಡ್ ದಿಕ್ಕಿಗೆ ಹರಡಬಹುದು ಇದನ್ನು ಜೆಡ್ ಡಬ್ಲೂ ಅಥವಾ ತರಂಗ ಪ್ರತಿರೋಧ ಎಂದು ಕರೆಯಲಾಗುತ್ತದೆ ಆದ್ದರಿಂದ ನೀವು ಆ ಪ್ರತಿರೋಧವನ್ನು ಮಾಡಬಹುದು ಆದ್ದರಿಂದ ವಿದ್ಯುತ್ ಶಕ್ತಿಯಿಂದ ವಿದ್ಯುತ್ ಪ್ರವಾಹದಿಂದ ತರಂಗ ಪ್ರತಿರೋಧ ಎಂದು ವ್ಯಾಖ್ಯಾನಿಸಲಾಗಿದೆ ಅಥವಾ ಈ 2 ಆಯ್ಕೆಗಳು ಅಸ್ತಿತ್ವದಲ್ಲಿವೆ ಎಂದು ನೀವು ಸಾಮಾನ್ಯಕರಿಸಬಹುದು ಆದ್ದರಿಂದ ಇದನ್ನು ಮಾಡಿದರೆ ಟರ್ಮಿನಲ್ ಸಮತಲದಲ್ಲಿ ನಾವು ವಿದ್ಯುತ್ ಶಕ್ತಿ ಮತ್ತು ವಿದ್ಯುತ್ ಪ್ರವಾಹವನ್ನು ಅನನ್ಯವಾಗಿ ವ್ಯಾಖ್ಯಾನಿಸಬಹುದು ನಿಸ್ಸಂಶಯವಾಗಿ ವಿದ್ಯುತ್ ಶಕ್ತಿ ಮತ್ತು ವಿದ್ಯುತ್ ಪ್ರವಾಹವು ಜೆಡ್ ದಿಕ್ಕಿನಲ್ಲಿ ತರಂಗ ರೂಪದಲ್ಲಿ ಹರಡುತ್ತದೆ ಆದರೆ ಟರ್ಮಿನಲ್ ವಿದ್ಯುತ್ ಶಕ್ತಿ ಮತ್ತು ವಿದ್ಯುತ್ ಪ್ರವಾಹವು ವಿಶಿಷ್ಟವಾಗಿರುತ್ತದೆ ಆದ್ದರಿಂದ ಅನಿಯಂತ್ರಿತ ತರಂಗ ಮಾರ್ಗ ಮೋಡ್ ಅದರ ವಿದ್ಯುತ್ ಕ್ಷೇತ್ರದ ಅಡ್ಡ ಅಂಶವು ಸಾಮಾನ್ಯವಾಗಿ ಎಕ್ಸ್ ವೈ ಜೆಡ್ನ ಕಾರ್ಯವಾಗಿರುತ್ತದೆ ಎಂದು ಹೇಳೋಣ ಆದ್ದರಿಂದ ಅದನ್ನು ಐಗನ್ ಫಂಕ್ಷನ್ e xy ಎಂದು 1 ಧನಾತ್ಮಕಕ್ಕೆ ಹೋಗುವ ತರಂಗ e j𝞫z ಮತ್ತು ಇನ್ನೊಂದು ಋಣಾತ್ಮಕಕ್ಕೆ ಹೋಗುವ ತರಂಗ ej𝞫z ಎಂದು ಬರೆಯಬಹುದು ನಾವು j𝛽 ವನ್ನು ನಷ್ಟವಿಲ್ಲದ್ದು ಎಂದು ಭಾವಿಸುತ್ತೇವೆ ಒಂದು ವೇಳೆ ಅದು ನಷ್ಟವಿಲ್ಲದ್ದು ಅಲ್ಲದಿದ್ದರೆ ಅದು ಪ್ರಸರಣ ಸ್ಥಿರಾಂಕ 𝝲z ಮತ್ತು 𝝲z ಆಗಿರುತ್ತದೆ ಹಾಗೆಯೇ ಅಡ್ಡ ಕಾಂತೀಯ ಕ್ಷೇತ್ರವನ್ನು ಕೂಡ ಹೀಗೆ ಬರೆಯಬಹುದು ಇದು ಯಾವುದೇ ತರಂಗ ಮಾರ್ಗ ಯಾವುದೇ ವಿದ್ಯುತ್ ಕ್ಷೇತ್ರವನ್ನು ವಿವಿಧ ತರಂಗ ಮಾರ್ಗ ಮೋಡ್ ಗಳಾಗಿ ವಿಂಗಡಿಸುವುದು ಈಗ ನಮಗೆ ತಿಳಿದಿದೆ ವಿದ್ಯುತ್ ಕ್ಷೇತ್ರದ ಐಗನ್ ಫಂಕ್ಷನ್ e xy ಮತ್ತು ಕಾಂತೀಯ ಕ್ಷೇತ್ರದ ಐಗನ್ ಫಂಕ್ಷನ್ h xy ಮೋಡಲ್ ಪ್ರತಿರೋಧಕ j𝛚 ದ ಮೂಲಕ ಸಂಬಂದಿಸಿವೆ ಇದು ಕ್ಷೇತ್ರ ಸೈದ್ಧಾಂತಿಕ ಬಿಂದುವಾಗಿದೆ ಈಗ ಸಮಾನ ವಿದ್ಯುತ್ ಶಕ್ತಿ ವಿದ್ಯುತ್ ಪ್ರವಾಹವನ್ನು ಮಾಡಲು ನಾವು ವಿ ಜೆಡ್ V ನ್ನು ಧನಾತ್ಮಕಕ್ಕೆ ಹೋಗುವ ವಿದ್ಯುತ್ ತರಂಗವಾಗಿ ಬರೆಯುತ್ತೇವೆ

ಅಂತೆಯೇ ವಿದ್ಯುತ್ ಪ್ರವಾಹದ ತರಂಗವನ್ನು ಕೂಡ ನೀವು 2 ಭಾಗಗಳಾಗಿ ವಿಂಗಡಿಸಿ 1 ಇನ್ಸಿಡೆಂಟ್ ತರಂಗ ಮತ್ತೊಂದು ಪ್ರತಿಫಲಿತ ತರಂಗ ನೆನಪಿಡಿ ವಿದ್ಯುತ್ ಹರಿವಿನ ದಿಕ್ಕಿನಿಂದಾಗಿ ಇನ್ಸಿಡೆಂಟ್ ಮತ್ತು ಪ್ರತಿಫಲಿತ ತರಂಗಗಳ ನಡುವೆ ಋಣಾತ್ಮಕ ಚಿಹ್ನೆ ಇದೆ ಈಗ ಸಮಾನ ವಿದ್ಯುತ್ ಶಕ್ತಿ ವಿದ್ಯುತ್ ಪ್ರವಾಹವನ್ನು ವ್ಯಾಖ್ಯಾನಿಸುವ ಮಾರ್ಗಸೂಚಿಗಳನ್ನು ನೋಡಿ ಮೊದಲ 2 ಅಂಶಗಳು ಸಮಾನ ವಿದ್ಯುತ್ ಶಕ್ತಿ ಅಡ್ಡಲಾಗಿರುವ ವಿದ್ಯುತ್ ಕ್ಷೇತ್ರಕ್ಕೆ ಪ್ರಮಾಣಾನುಗುಣವಾಗಿರುತ್ತದೆ ಹಾಗಾಗಿ ನಾವು Et x y z ನ್ನು ಎಂದು ಬರೆಯುತ್ತೇವೆ ಇಲ್ಲಿ C1 ಸ್ಥಿರಾಂಕವಾಗಿದೆ ಐಗನ್ ಫಂಕ್ಷನ್ ಕೂಡ ಇರುತ್ತವೆ ಆದರೆ ಉಳಿದ ಭಾಗಗಳನ್ನು ಎಂದು ಬರೆಯುತ್ತೇವೆ ಅಂತೆಯೇ ಕಾಂತೀಯ ಕ್ಷೇತ್ರವನ್ನು ವಿದ್ಯುತ್ ಪ್ರವಾಹಕ್ಕೆ ಪ್ರಮಾಣಾನುಗುಣವಾಗಿ ಮಾಡಲಾಗುತ್ತದೆ ಇಲ್ಲಿ ಪ್ರಮಾಣಾನುಗುಣದ ಸ್ಥಿರಾಂಕವು C2 ಆಗಿದೆ ಈಗ ನಾವು ವಿದ್ಯುತ್ ಹರಿವಿನ ಸ್ಥಿತಿಯನ್ನು ಎದುರಿಸುತಿದ್ದೇವೆ ತತ್ಕ್ಷಣದ ವಿದ್ಯುತ್ ಹರಿವು ವಿದ್ಯುತ್ ಶಕ್ತಿ ಮತ್ತು ವಿದ್ಯುತ್ ಪ್ರವಾಹದ ಉತ್ಪನ್ನಾಗಿರಬೇಕು ಆದ್ದರಿಂದ ನಾವು ಸಮಯದ ಹಾರ್ಮೋನಿಕ್ ಕ್ಷೇತ್ರಗಳನ್ನು ಊಹಿಸಿದರೆ ಅಂದರೆ ಸೈನುಸೋಯಿಡಲ್ ಕ್ಷೇತ್ರಗಳು ಸಮಯದ ಹಾರ್ಮೋನಿಕ್ ಕ್ಷೇತ್ರ ej⍵t ದ ಒಂದು ರೂಪ ಆಗ ನಾವು ಸರಾಸರಿ ಶಕ್ತಿ ತರಂಗಗಳ ಶಕ್ತಿಯ ಹರಿವನ್ನು ಸಹ ವ್ಯಾಖ್ಯಾನಿಸಬಹುದು ಈಗ ಇನ್ಸಿಡೆಂಟ್ ವಿದ್ಯುತ್ ಹರಿವನ್ನು ಬರೆಯಬಹುದು ಅದನ್ನು ಪಾಯಿಂಟಿಂಗ್ ವೆಕ್ಟರ್ ಪಾಯಿಂಟಿಂಗ್ ವೆಕ್ಟರ್ನ ಮೇಲ್ಮೈ ಏಕೀಕರಣ ಎಂದು ವ್ಯಕ್ತಪಡಿಸಬಹುದು ಹಾಗಾಗಿ ಅರ್ಧ e jωt ಇಂದ ಬರುತ್ತದೆ ಇದು ಒಂದು ಸೈನುಸೋಯಿಡಲ್ ಬದಲಾವಣೆ ಯಾವುದೇ ಸೈನುಸೋಯಿಡಲ್ ಪ್ರಮಾಣದ ಸರಾಸರಿಯು ಅರ್ಧ ಆದ್ದರಿಂದ 12 E∿ × ∿H ಅದು ಒಂದು ಪಾಯಿಂಟಿಂಗ್ ವೆಕ್ಟರ್ ವಿದ್ಯುತ್ ಹರಿವಿನ ತೀವ್ರತೆ ಪ್ರತಿ ಯೂನಿಟ್ ಪ್ರದೇಶದ ವಿದ್ಯುತ್ ಹರಿವು ಅದನ್ನು ds ವೆಕ್ಟರ್ನೊಂದಿಗೆ ಗುಣಾಕಾರ ಮಾಡಲಾಗಿದೆ ನಾವು ಅಂತಿಮವಾಗಿ ಆ ಎಕ್ಷ್ಪ್ರೇಷನ್ ನ್ನು ಬರೆದೆವು ನಾವು ಅದನ್ನು ವಿದ್ಯುತ್ ಶಕ್ತಿ ಮತ್ತು ವಿದ್ಯುತ್ ಪ್ರವಾಹಕ್ಕೆ ಪ್ರಮಾಣಾನುಗುಣವಾಗಿ ಮಾಡಿದ್ದೇವೆ ಆದ್ದರಿಂದ ಅದನ್ನು ವಿದ್ಯುತ್ ಶಕ್ತಿ ಮತ್ತು ವಿದ್ಯುತ್ ಪ್ರವಾಹಕ್ಕೆ ಅನುಗುಣವಾಗಿ ಬರೆಯಲಾಗಿದೆ ಈಗ ಬೇಡಿಕೆಯೆಂದರೆ ತತ್ಕ್ಷಣದ ಶಕ್ತಿಯು ವಿಐಗೆ ಸಮನಾಗಿರಬೇಕು ಆದ್ದರಿಂದ ಸಂಕೀರ್ಣ ವಿಷಯಗಳಲ್ಲಿ ಸರಾಸರಿ ವಿದ್ಯುತ್ ಹರಿವು ಗೆ ಸಮನಾಗಿರಬೇಕು ಆದ್ದರಿಂದ ನಾವು ಮೊದಲನೇ ಸಮೀಕರಣವನ್ನು ಕ್ಷೇತ್ರಕ್ಕೆ ಅನುಗುಣವಾಗಿ ಬರೆದಿದ್ದೇವೆ ಮತ್ತು ಎರಡನೆಯ ಸಮೀಕರಣವು ಗೆ ಸಮನಾಗಿರಬೇಕು ಹಾಗಾಗಿ ಈ ಎರಡನ್ನು ನಾವು ಸಮನಾಗಿ ಮಾಡಿದರೆ ನಮಗೆ C1 C2 ಗಳ ಮೇಲೆ ಒಂದು ಸ್ಥಿತಿ ದೊರಕುತ್ತದೆ ಅವುಗಳ ಉತ್ಪನ್ನವು ಐಗನ್ ಫಂಕ್ಷನ್ ಮೇಲೆ ಅವಲಂಬಿತವಾಗಿರುತ್ತದೆ ಆದ್ದರಿಂದ ತರಂಗಗಳ ಮೋಡ್ ಮೋಡಲ್ ಬದಲಾವಣೆ ಮತ್ತು ಮಾರ್ಗದರ್ಶಿಯ ಜ್ಯಾಮಿತಿಯನ್ನು ಅವಲಂಬಿಸಿ ಇದನ್ನು ಒಳಗೆ ಮೌಲ್ಯಮಾಪನ ಮಾಡಬಹುದು ಪ್ರತಿರೋಧವು ಸಮಾನಗಿರಬೇಕು ಅಂದರೆ ಈಗ ನಾವು ಮತ್ತೆ 2 ಆಯ್ಕೆಗಳಿವೆ ಎಂದು ಹೇಳಿದರೆ ನಾವು ನಂತರ ಎರಡನೇ ಆಯ್ಕೆಯನ್ನು ತೆಗೆದುಕೊಂಡು ಟುಟೋರಿಯಲ್ನಲ್ಲಿ ಸಮಸ್ಯೆಗಳನ್ನು ಪರಿಹರಿಸುವ ನೀವು ಮೊದಲ ಆಯ್ಕೆಯನ್ನು ಸಹ ತೆಗೆದುಕೊಳ್ಳಬಹುದು ಆದ್ದರಿಂದ ಸಾಮಾನ್ಯವಾಗಿ ಕ್ಷೇತ್ರವನ್ನು ಈ ರೀತಿ ವಿವರಿಸಬಹುದು ಅಡ್ಡ ಕ್ಷೇತ್ರ ಯು ಸಮಾನವಾದ ವಿದ್ಯುತ್ ಶಕ್ತಿ ಮತ್ತು ವಿದ್ಯುತ್ ಪ್ರವಾಹಕ್ಕೆ ಅನುಗುಣವಾಗಿ ಎಂದು ವಿವರಿಸಬಹುದು ನ ಮೊತ್ತ ಅದೇ ರೀತಿ ಸಮಾನ ವಿದ್ಯುತ್ ಪ್ರವಾಹಕ್ಕೆ ಅನುಗುಣವಾಗಿ ಅಡ್ಡ ಕಾಂತೀಯ ಕ್ಷೇತ್ರವನ್ನೂ ಸಹ ಎಂದು ಬರೆಯಬಹುದು C2n ಅಲ್ಲಿ ಇದೆ ಶಕ್ತಿ ಸಮಾನತೆ ಮತ್ತು ಪ್ರತಿರೋಧ ಸಮಾನತೆಯನ್ನು ಜಾರಿಗೊಳಿಸುವ ಮೂಲಕ ನೀವು C1 ಮತ್ತು C2 ಮೌಲ್ಯಗಳಿಗೆ ಪರಿಹರಿಸಬಹುದು ಅವು 2 ಸಮೀಕರಣಗಳ 2 ಅನ್ನೋನ್ಗಳು ಆದ್ದರಿಂದ ನೀವು ಅವುಗಳ ಮೌಲ್ಯಗಳನ್ನು ಕಂಡುಹಿಡಿಯಬಹುದು ಮತ್ತು ಅವುಗಳನ್ನು ಸಮೀಕರಣದಲ್ಲಿ ಹಾಕಬಹುದು ಆದ್ದರಿಂದ ವಿವಿಧ ಮಾದರಿಗಳು ಸಾಕಷ್ಟು ವಿವಿಧ ವಿಧಾನಗಳು ಇರಬಹುದು ವಿಶೇಷವಾಗಿ ಸ್ಥಗಿತಗೊಳಿಸುವಿಕೆ ಇತ್ಯಾದಿಗಳ ಬಳಿ ಅಥವಾ ಪ್ರಚೋದನೆಯ ಹತ್ತಿರ ನಾವು ಮೂಲಕ್ಕೆ ಬಹಳ ಹತ್ತಿರದಲ್ಲಿರುವಾಗ ಅಥವಾ ಲೋಡ್ಗೆ ಬಹಳ ಹತ್ತಿರದಲ್ಲಿರುವಾಗ ಅಥವಾ ಯಾವುದೇ ಸ್ಥಗಿತಕ್ಕೆ ಹತ್ತಿರದಲ್ಲಿದ್ದಾಗ ಒಂದೇ ಮೋಡ್ ಗೆ ಬದಲಾಗಿ ಉನ್ನತ ಕ್ರಮಾಂಕದ ವಿಧಾನಗಳು ಸಹ ಇರುತ್ತವೆ ಆ ಸಮಯದಲ್ಲಿ ನಾವು ವಿವಿಧ ಮೋಡಲ್ ವೋಲ್ಟೇಜ್ ಮತ್ತು ವಿದ್ಯುತ್ ಪ್ರವಾಹಗಳ ರೂಪದಲ್ಲಿ ಬರೆಯಬಹುದು ಇದು ವಿವರಣೆಯಾಗಿದೆ ಮೈಕ್ರೋತರಂಗ ಆವರ್ತನದಲ್ಲಿ ಸಮಾನ ವಿದ್ಯುತ್ ಶಕ್ತಿ ಮತ್ತು ವಿದ್ಯುತ್ ಪ್ರವಾಹವನ್ನು ನೀವು ಹೇಗೆ ವ್ಯಾಖ್ಯಾನಿಸಬಹುದು ಎಂಬುದನ್ನೂ ಇದು ಪೂರ್ಣಗೊಳಿಸುತ್ತದೆ ನಿಸ್ಸಂಶಯವಾಗಿ ಇದು ಕ್ರಿಯಾತ್ಮಕ ಸಮಸ್ಯೆ ಎಲೆಕ್ಟ್ರೋನಿಕ್ ಕ್ರಿಯಾತ್ಮಕ ಸಮಸ್ಯೆ ಹೆಚ್ಚಿನ ಆವರ್ತನದಲ್ಲಿ ಇದು ಕಡಿಮೆ ಆವರ್ತನ ವೋಲ್ಟೇಜ್ ಮತ್ತು ವಿದ್ಯುತ್ ಪ್ರವಾಹ ಮತ್ತು ಹರಿವಿನ ಪ್ರಕಾರದಷ್ಟುಸರಳವಲ್ಲ ಆದರೆ ಇದನ್ನು ಮಾಡಬಹುದು ಈಗ ಪ್ರತಿ ಮೋಡ್ ತನ್ನದೇ ಆದ ವಿದ್ಯುತ್ ಶಕ್ತಿ ಮತ್ತು ವಿದ್ಯುತ್ ಪ್ರವಾಹದ ಪ್ರತಿರೂಪವನ್ನು ಹೊಂದಿರುತ್ತದೆ ಆದ್ದರಿಂದ ಇದು ಒಂದು ಉತ್ತಮ ಹೆಜ್ಜೆಯಾಗಿದೆ ಈಗ ನಾವು ಇವುಗಳಿಗೆ ಪ್ರಸರಣ ರೇಖೆಯ ಸಿದ್ಧಾಂತವನ್ನು ಬಳಸಲು ಪ್ರಯತ್ನಿಸಬಹುದು ಆದ್ದರಿಂದ ನಾವು ಮ್ಯಾಕ್ಸ್ವೆಲ್ಲ್ಸ್Maxwells ಸಮೀಕರಣವನ್ನು ಪರಿಹರಿಸುವ ಬದಲು ಕಡಿಮೆ ಮಾಹಿತಿಯೊಂದಿಗೆ ಪರಿಹರಿಸಬಹುದು ಆದರೆ ಪ್ರಾಯೋಗಿಕ ಎಂಜಿನಿಯರ್ ಆಗಿ ನಾವು ಯಾವಾಗಲೂ ಎಲ್ಲಾ ನಿಖರವಾದ ಮಾಹಿತಿ ವಿಷಯಗಳಿಗೆ ಹೋಗುವುದಿಲ್ಲ ಆದರೆ ಉಪಯುಕ್ತ ಪ್ರಾಯೋಗಿಕ ವಿಷಯಗಳನ್ನು ನೋಡುತ್ತೇವೆ ಆದ್ದರಿಂದ ಇದು ನಾವು ಮುಂದಿನ ಉಪನ್ಯಾಸ ಈ ಸರಣಿಯ ಎರಡನೇ ಸಾಧನವಾದ ಚದುರುವಿಕೆ ಮಾನದಂಡದ ಬಗ್ಗೆ ತಿಳಿದುಕೊಳ್ಳಲು ಉಪಯುಕ್ತವಾಗಿದೆ